ಆದ್ದರಿಂದ ವಿದ್ಯುತ್ ಲೋಡ್ ಹರಿವು ಅಲ್ಗಾರಿದಮ್ ನಲ್ಲಿ P ಮತ್ತು PQV ಬಸ್ಗಳನ್ನು ಸಂಯೋಜನೆ ಮಾಡುವ ವಿಷಯವನ್ನು ಚರ್ಚಿಸಿದ್ದೇವೆ ಆದ್ದರಿಂದ ದೂರದಿಂದಲೇRremotely ಇರುವ ಬಸ್ ವೋಲ್ಟೇಜ್ ಅನ್ನು ಮತ್ತೊಂದು ಬಸ್ನಿಂದ ನಿಯಂತ್ರಿಸಬಹುದು ಎಂದು ನಾವು ಹೇಳಿದ್ದೇವೆ P ಬಸ್ನಿಂದ PQVಬಸ್ ನ ವೋಲ್ಟೇಜ್ ಪ್ರಮಾಣವನ್ನು ನಿಯಂತ್ರಿಸಬಹುದು ಆದ್ದರಿಂದ P ಬಸ್ ಮೂಲತಃ ಒಂದು ಉತ್ಪಾಧನ ಬಸ್ ಆಗಿದ್ದು ಯಾವುದೇ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ನಿರ್ದಿಷ್ಟಪಡಿಸಿಲ್ಲ ಆದ್ದರಿಂದ Pಬಸ್ನಲ್ಲಿ ಕೇವಲ Pಅನ್ನು ಮಾತ್ರ ನಿರ್ದಿಷ್ಟಪಡಿಸಲಾಗಿದೆ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಕೋನ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿ ತಿಳಿದಿಲ್ಲ ಆದ್ದರಿಂದ ಮತ್ತೊಂದೆಡೆ PQV ಬಸ್ನಲ್ಲಿ ದೂರದಿಂದಲೇವೋಲ್ಟೇಜ್ ನಿಯಂತ್ರಣ ಬಸ್ ಇದೆ ಇದರ ನೈಜ ಶಕ್ತಿ ಪ್ರತಿಕ್ರಿಯಾತ್ಮಕ ಶಕ್ತಿ ಮತ್ತು ವೋಲ್ಟೇಜ್ ಪ್ರಮಾಣವು ಎಲ್ಲಾ 3 ಪ್ರಮಾಣಗಳನ್ನು PQV ಬಸ್ನಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಆದರೆ PQV ಬಸ್ನಲ್ಲಿ ಡೆಲ್ಟಾ ತಿಳಿದಿಲ್ಲ ಆದ್ದರಿಂದ PQV ಬಸ್ನ ವೋಲ್ಟೇಜ್ ಪ್ರಮಾಣವನ್ನು PVಬಸ್ ನಿಯಂತ್ರಿಸುತ್ತದೆ ಆದ್ದರಿಂದ ತರಗತಿಯ ಅಭ್ಯಾಸದಲ್ಲಿ ನಾವು ಏನು ಮಾಡುತ್ತೇವೆಂದರೆ P ಮತ್ತು PQV ಬಸ್ನ ಈ ರೀತಿಯ ಪರಿಗಣನೆಗೆ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ರಚನೆಗೆ ಸಂಬಂಧಿಸಿದಂತೆ ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಂಡು ಮತ್ತು ಅದರೊಂದಿಗೆ ಜಾಕೋಬಿಯನ್ ರಚನೆಯನ್ನು ನೋಡಬಹುದು ಉದಾಹರಣೆಗೆ 4 ಬಸ್ 1 2 3 4 ಹೊಂದಿರುವ ಸರಳ ರೇಡಿಯಲ್ ನೆಟ್ವರ್ಕ್ ಎಂದು ನೀವು ಪರಿಗಣಿಸಿ ಬಸ್ 1 ಸ್ಲಾಕ್ ಬಸ್ ನಂತರ ಬಸ್ 2 ಅನ್ನು Pಬಸ್ ಎಂದು ಊಹಿಸಿದರೆ ಬಸ್ 3ಯನ್ನು PQ ಬಸ್ ಮತ್ತು ಬಸ್ 4 ಅನ್ನು PQV ಬಸ್ ಎಂದು ನಾವು ಊಹಿಸಬೇಕು ಜಾಕೋಬಿಯನ್ ಹೇಗೆ ರೂಪುಗೊಳ್ಳಬಹುದು ಎಂಬುದನ್ನು ತೋರಿಸಲು ಇದು ಒಂದು ಸಣ್ಣ ಉದಾಹರಣೆಯಾಗಿದೆ ಬಸ್ 4 ವೋಲ್ಟೇಜ್ ಪ್ರಮಾಣವನ್ನು ನಿರ್ದಿಷ್ಟಪಡಿಸಲಾಗಿದೆ ಅದು PVಬಸ್ ಆಗಿರದೆ ಅದು PQVಬಸ್ ಆಗಿದ್ದು PQVಬಸ್ನಿಂದ ಎಲ್ಲಾ 3 ಪ್ರಮಾಣಗಳನ್ನು ನಿರ್ದಿಷ್ಟಪಡಿಸಲಾಗಿದೆ ಮತ್ತು ದೂರದಿಂದ ನಿಯಂತ್ರಿಸುವ ಬಸ್ ಆಗಿದೆ ಉದಾಹರಣೆ ಈ ಬಸ್ನಿಂದ ವೋಲ್ಟೇಜ್ ಪ್ರಮಾಣವನ್ನು ನಿಯಂತ್ರಿಸುತ್ತಿದ್ದೀರಿ ಇಲ್ಲಿ P ತಿಳಿದಿದೆ Q ತಿಳಿದಿಲ್ಲ ಇದರರ್ಥ ಈ ವೋಲ್ಟೇಜ್ ಪ್ರಮಾಣವನ್ನು ಸರಿಯಾಗಿ ನಿರ್ವಹಿಸಲು ಬಸ್ನಲ್ಲಿ ಸಾಕಷ್ಟು Q ಅನ್ನು ಇಂಜೆಕ್ಟ್ ಮಾಡಬೇಕು ಅಂದರೆ ಜಾಕೋಬಿಯನ್ ಹೇಗೆ ರೂಪುಗೊಳ್ಳಬಹುದು ಎಂಬುದನ್ನು ನಾವು ನೋಡಬೇಕಾಗಿದೆ ಆದ್ದರಿಂದ ಬಸ್ 2 P ಬಸ್ ಆಗಿದೆ ಬಸ್ 3ಯು PQ ಬಸ್ ಮತ್ತು ಬಸ್ 4 PQV ಬಸ್ ಆಗಿದೆ ಆದ್ದರಿಂದ Pಬಸ್ ಹೊಂದಿರುವ ಈ ವ್ಯವಸ್ಥೆಗೆ ಬಸ್ 4 ಆಗಿರುವ PQV ಬಸ್ನ ವೋಲ್ಟೇಜ್ ಅನ್ನು ನಿಯಂತ್ರಿಸುತ್ತದೆ ವರ್ಧಿತ ಸಮೀಕರಣವು 84 ಮತ್ತು 85 ರ ಸಮೀಕರಣದಿಂದ ನೀಡಲ್ಪಟ್ಟ ರೂಪವನ್ನು ತೆಗೆದುಕೊಳ್ಳುತ್ತದೆ ಅಂದರೆ ನೀವು Vಅನ್ನು ನೋಡಿದರೆ ತಿಳಿಯುವುದು ತ್ತು ಇಲ್ಲಿ PQV ಬಸ್ ಸ್ಲಾಕ್ ಬಸ್ ವೋಲ್ಟೇಜ್ ತಿಳಿದಿದೆ ಮತ್ತು PQV ಬಸ್ ವೋಲ್ಟೇಜ್ ಪ್ರಮಾಣವು ಸಹ ತಿಳಿಯುತ್ತದೆ ಆದ್ದರಿಂದ Vವಾಸ್ತವವಾಗಿ V2 ಮತ್ತು V3 ಈ 2 ಪ್ರಮಾಣಗಳ ಅಡಿಯಲ್ಲಿ ಬರುತ್ತದೆ ಇದು ಸಮೀಕರಣ 84 ಅದೇ ರೀತಿ Q ನ್ನು P ಬಸ್ನಲ್ಲಿ ಸರಿಯಾಗಿ ನೋಡಿದರೆ ಅದು ಸ್ಲಾಕ್ ಬಸ್ ಆಗಿದೆ ಆದ್ದರಿಂದ ಅಲ್ಲಿ Pಬಸ್ ಇದೆ ಆದರೆ Q ತಿಳಿದಿಲ್ಲ ಆದರೆ ಬಸ್ 3 ಮತ್ತು ಬಸ್ 4 ಎರಡೂ ಸಂದರ್ಭಗಳಲ್ಲಿ Q ತಿಳಿದಿದೆ ಆದ್ದರಿಂದ ಆದ್ದರಿಂದ 2 ಅಸ್ಥಿರಗಳಾಗಿವೆ ಇದು ಸಮೀಕರಣ 85 ಆಗಿದೆ ಆದರೆ ಎಲ್ಲಾ ಪ್ರಕರಣಗಳು 2 3 ಮತ್ತು 4 P ಬಸ್ PQ ಈ ಎಲ್ಲಾ ಪ್ರಕರಣಗಳಲ್ಲಿ ದ ಬೆಲೆ ತಿಳಿದಿಲ್ಲ ಅದರ ಬೆಲೆಯನ್ನು ಸಹ ಕಂಡುಹಿಡಿಯಬೇಕು ಇದಕ್ಕೆ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ಅನ್ನು ರಚಿಸಿದಾಗ ಎಲ್ಲ ಪ್ರಕರಣ 2 3 ಮತ್ತು 4 ರಲ್ಲಿ Pತಿಳಿದಿದ್ದು ಅಂದರೆ P2 P3 P4ಪುನರಾವರ್ತನೆಯಾಗಿ ಈ ಮಿಶ್ರ ಹೊಂದಾಣಿಕೆಯನ್ನು ಪರಿಶೀಲಿಸಬೇಕಾಗಿದೆ ಆದ್ದರಿಂದ ಇದು ನಿಮ್ಮ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ಈ ರೀತಿಯಾಗಿ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ರೂಪುಗೊಳ್ಳುತ್ತದೆ ಈ ಪ್ರಕರಣದಲ್ಲಿ ವಾಸ್ತವವಾಗಿ ನೋಡಿದರೆ ಇದು 5 × 5 ಕ್ರಮಾಂಕ ಮ್ಯಾಟೃಕ್ಸ್ ಆಗಿದೆ ಆದ್ದರಿಂದ ಇದು ನಿಜವಾಗಿ ಇದರರ್ಥ ಜಾಕೋಬಿಯನ್ ರೂಪುಗೊಂಡಿದೆ ಮತ್ತು ಪುನರಾವರ್ತನೆಯಾದರೆ ನೀವು ಮಿಶ್ರ ಹೊಂದಾಣಿಕೆ ಯಾವುದು ಮತ್ತು ಸ್ವಯಂಚಾಲಿತವಾಗಿ ಇದನ್ನು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುತ್ತಿದ್ದರೆ ಮತ್ತು ನೀವು ಪುನರಾವರ್ತಿತವಾಗಿ ನವೀಕರಿಸುತ್ತಿರುವಿರಿ ನ್ಯೂಟನ್ ರಾಫ್ಸನ್ ವಿಧಾನದ ನಂತರ ಲೋಡ್ ಹರಿವಿನ ವಿಧಾನವನ್ನು ಬಳಸಿ ಒಂದು ನೆಟ್ವರ್ಕ್ ಅನ್ನು ಪರಿಹರಿಸಲಾಗುತ್ತದೆ ಇದರರ್ಥ ನೀವು ಈ ನೆಟ್ವರ್ಕ್ ನ ಎಲ್ಲ ಬಸ್ ವೋಲ್ಟೇಜ್ ಅನ್ನು ಪರಿಹರಿಸಿದ್ದೀರಿ ನನ್ನ ಪ್ರಕಾರ ಈ 2 ಬಸ್ಗಳ ವೋಲ್ಟೇಜ್ ಪ್ರಮಾಣ ಕೋನಗಳು ಮತ್ತು ಕೋನಗಳು ಸಹ ತಿಳಿದಿವೆ ಅದೇ ಸಮಯದಲ್ಲಿ ಲೋಡ್ ಹರಿವನ್ನು ಪರಿಹರಿಸಿಸಬೇಕು ಲೋಡ್ ಹರಿವನ್ನು ಪರಿಹರಿಸಿದ ನಂತರ ಲೋಡ್ ಹರಿವು Q2 ಆಗಿರುವ ಈ ಬಸ್ನಲ್ಲಿನ ಇಂಜೆಕ್ಟ್ ಅಥವಾ ನುಗಿಸಿದ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಯಾವುದು ಎಂದು ನೀವು ಸುಲಭವಾಗಿ ಕಂಡುಕೊಳ್ಳಬಹುದು ಏಕೆಂದರೆ ಲೋಡ್ ಫ್ಲೋ ಅಧ್ಯಯನಗಳ ಎಲ್ಲಾ ನೈಜ ಶಕ್ತಿ ಮತ್ತು ಇಂಜೆಕ್ಟ್ ಅಥವಾ ನುಗಿಸಿದ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಅನ್ನು ನೀಡಲಾಗಿದೆ ಆದ್ದರಿಂದ ಲೋಡ್ ಹರಿವನ್ನು ಒಮ್ಮುಖಗೊಳಿಸಿ ನಂತರ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಇಂಜೆಕ್ಷನ್ Q2 ಯಾವುದು ಎಂದು ಸ್ವಯಂಚಾಲಿತವಾಗಿ ನೀವು ಕಂಡುಹಿಡಿಯಬಹುದು ಅದರ ಅರ್ಥ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ವಿದ್ಯುತ್ ಇಂಜೆಕ್ಷನ್ ಎಂದು ಭಾವಿಸಿದರೆ ಯಾವಾಗ ನಿಯಂತ್ರಿಸಬಹುದು ಆದ್ದರಿಂದ ಉದಾಹರಣೆಗೆ ನಾನು PQVಬಸ್ ನಿಯಂತ್ರಿಸಲು ಬಯಸುತ್ತೇನೆ ಎಂದು ಭಾವಿಸೋಣ ಇದು ಬಸ್ 4 ಮತ್ತು ಬಸ್ 3 PQ ಬಸ್ ಆಗಿದೆ ಆದ್ದರಿಂದ ಲೋಡ್ ಹರಿವು ಒಮ್ಮುಖವಾಗಿದೆ ನಂತರ ನಿಮ್ಮ ಲೋಡ್ ಹರಿವಿನ ಪರಿಹಾರ ಬಸ್ 2 ರಲ್ಲಿ ಪಡೆದುಕೊಂಡಿದ್ದೀರಿ ಎಂದು ಊಹಿಸಿ ಆಗ ಪ್ರತಿಕ್ರಿಯಾತ್ಮಕ ಶಕ್ತಿ Q2 ಎಷ್ಟು ಎಂದು ಕಂಡು ಹಿಡಿಯಿರಿ ಉದಾಹರಣೆಗೆ ಇದು ಬಸ್ 2 ಎಂದು ಭಾವಿಸೋಣ ಪ್ರತಿಕ್ರಿಯಾತ್ಮಕ ಶಕ್ತಿ ಅಂದರೆ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಇಂಜೆಕ್ಷನ್ ಕಂಡುಹಿಡಿಯಬೇಕು ಇದು Q2ಎಂದು ಭಾವಿಸೋಣ ಆದರೆ ಷಂಟ್ ಕೆಪಾಸಿಟರ್ ಬಳಸಿ ಈ ವೋಲ್ಟೇಜ್ ಅನ್ನು ನಿಯಂತ್ರಿಬೇಕಿದೆ ಉದಾಹರಣೆಗೆ ಬಸ್ 2 ಕ್ಕೆ PL2jQL2 ಲೋಡ್ ಇದೆ ನಂತರ ಇಲ್ಲಿ ಷಂಟ್ ಕೆಪಾಸಿಟರ್ ಹಾಕಿದರೆ ಇದು QC ಆಗಿದ್ದು ಇದನ್ನು QC2 ಎಂದು ನಮೂದಿಸುತ್ತೇನೆ ಯಾಕೆಂದರೆ ಇದು ಬಸ್ 2 ಆಗಿದೆ ಹಾಗಾದರೆ Q2 ಏನಾಗಿರುತ್ತದೆ Q2QC2 QL2ಆಗಿರುತ್ತದೆ ಇದರರ್ಥ ಲೋಡ್ ಫ್ಲೋ ಅಧ್ಯಯನಗಳಿಂದ ನೀವು Q2 ಪಡೆದುಕೊಂಡಿದ್ದೀರಿ ಮತ್ತು ಲೋಡ್ ಹರಿವು ಒಮ್ಮುಖವಾಗಿದೆ Q2 ನಿಮಗೆ ಸಿಕ್ಕಿದೆ ಅಂದರೆ ಇದು ನಿಜಕ್ಕೂ QC2 ಅಂದರೆ QC2Q2QL2 ಲೋಡ್ ಫ್ಲೋ ಅಧ್ಯಯನಗಳ ನಂತರ ನೀವು ಲೋಡ್ ಹರಿವನ್ನು ಪಡೆದುಕೊಂಡಿದ್ದೀರಿ ಮತ್ತು ಎಷ್ಟು ಶಂಟ್ ಕೆಪಾಸಿಟರ್ ಬೇಕಾಗುತ್ತದೆ ಎಂದು ತಿಳಿಯುತ್ತದೆ ಲೋಡ್ ಹರಿವಿನ ಅಧ್ಯಯನದ ನಂತರ ನೀವು ಇಲ್ಲಿ ಪಡೆದ ಯಾವುದೇ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಇಂಜೆಕ್ಷನ್ ಅದರೊಂದಿಗೆ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಪರಿಕಲ್ಪನೆಯಿಂದ ಮಾತ್ರ ಸೇರಿಸಬಹುದು ಮತ್ತು ಆ ಪ್ರಮಾಣದ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಇಲ್ಲಿಗೆ ಸೇರಿಸಿದರೆ PQV ಬಸ್ ವೋಲ್ಟೇಜ್ ಪ್ರಮಾಣವನ್ನು ನಿರ್ವಹಿಸಬಹುದು ಒಮ್ಮೆ QC2 ಮೌಲ್ಯವನ್ನು ಪಡೆದುಕೊಂಡರೆ ನೀವು ಸಾಮಾನ್ಯ ಲೋಡ್ ಹರಿವುನ್ನು ಏನು ತೆಗೆದುಕೊಳ್ಳುತ್ತೀರಿ ಇಲ್ಲಿ PQV ಬಸ್ ಅನ್ನು ಮರೆತುಬಿಡಿ ನಿಮ್ಮ ನೆಟ್ವರ್ಕ್ ಏನೇ ಇರಲಿ ಅಲ್ಲಿ ಆ ಮೌಲ್ಯದ ಕೆಪಾಸಿಟರನ್ನು ಸಂಪರ್ಕಿಸಿದರೆ ಈ ವೋಲ್ಟೇಜ್ ಪ್ರಮಾಣವನ್ನು ಸರಿಯಾಗಿ ನಿರ್ವಹಣೆ ಮಾಡಬಹುದೆಂದು ನೀವು ನೋಡುತ್ತೀರಿ ಅಂದರೆ ದೂರದಲ್ಲಿರುವ ಬಸ್ ಬಾರ್ನ ವೋಲ್ಟೇಜ್ ಪ್ರಮಾಣವನ್ನು ಸಂಪೂರ್ಣವಾಗಿ ಭಿನ್ನವಾಗಿರುವ ಮತ್ತೊಂದು ಬಸ್ ನಿಂದ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ಆ ದಿನದಲ್ಲಿ P ಬಸ್ ಅನ್ನು ಮೂಲತಃ ಒಂದು ಬಸ್ ಅನ್ನು ಹೇಗೆ ಆರಿಸುವುದು ಎಂದು ಈ ಹಿಂದೆ ಹೇಳುತ್ತಿದ್ದೆ ನೀವು ಪ್ರತಿ ಬಸ್ಸನ್ನು P ಬಸ್ ಆಗಿ ಆರಿಸಬೇಕಾಗುತ್ತದೆ ಮತ್ತು ಎಲ್ಲಿ ಕನಿಷ್ಠ ನಷ್ಟ ಇದೆ ಎಂದು ನೋಡಬೇಕಾಗುತ್ತದೆ ಆದ್ದರಿಂದ ಯಾವ ಬಸ್ ನೆಟ್ವರ್ಕ್ನ ಕನಿಷ್ಠ ನಷ್ಟವನ್ನು ಈ ಒಂದು ಮಾನದಂಡಕ್ಕೆ ಸರಿಯಾಗಿ ನೀಡುತ್ತಿದೆ ಎಂಬುದನ್ನು ನೀವು ಕಂಡುಹಿಡಿಯಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಲೋಡ್ ಫ್ಲೋ ಅಧ್ಯಯನದ ನಂತರ Q2 ಇಂಜೆಕ್ಷನ್ ಎಷ್ಟು ಎಂದು ನೀವು ಕಂಡುಕೊಳ್ಳುತ್ತೀರಿ ನಂತರ ನೀವು QC2 ಮೊತ್ತವನ್ನು ಕಂಡುಹಿಡಿಯುತ್ತೀರಿ ಅದಕ್ಕಾಗಿಯೇ ನೀವು Q2QC2 QL2 ಎಂದು ಕರೆಯುತ್ತೀರಿ ಅದುದ್ದರಿಂದ QC2Q2QL2 ಎಂದು ಹೇಳಿದ್ದೇವೆ ಆದ್ದರಿಂದ ಆ ಬಸ್ ಬಾರ್ಗೆ ಹೆಚ್ಚಿನ ಪ್ರತಿಕ್ರಿಯಾತ್ಮಕ ಇಂಜೆಕ್ಷನ್ ಅಗತ್ಯವಿದೆ ವಿದ್ಯುತ್ ವ್ಯವಸ್ಥೆಯಲ್ಲಿ ವಾಸ್ತವವಾಗಿ ಹೊಸ ಪರಿಕಲ್ಪನೆಗಳು ಬರುತ್ತಿವೆ ಆದ್ದರಿಂದ P ಬಸ್ ಮತ್ತು PQV ಪರಿಕಲ್ಪನೆಯು ಸಹ ಬರುತ್ತಿದೆ ಆದ್ದರಿಂದ ಕನಿಷ್ಠ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ರಚನೆಯನ್ನಾದರೂ ನಿಮಗೆ ಹೇಳಬೇಕೆಂದು ಯೋಚಿಸಿದೆ ಆದ್ದರಿಂದ ಲೋಡ್ ಫ್ಲೋ ಅಧ್ಯಯನ ಇಲ್ಲಿ ಹೆಚ್ಚು ಅಥವಾ ಕಡಿಮೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಎಂದರ್ಥ ಇದರಲ್ಲಿ ನಾವು ಗೌಸ್ ಸೀಡೆಲ್ ವಿಧಾನವನ್ನು ನಂತರ ನ್ಯೂಟನ್ ರಾಫ್ಸನ್ ವಿಧಾನವನ್ನು ನೋಡಲು ಪ್ರಯತ್ನಿಸಿದ್ದೇವೆ ನಿಮಗೆ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ಗಳ ಪೈ ಸಮಾನ ಮಾದರಿಯ ಅಗತ್ಯವಿರುವ ಲೈನ್ ಹರಿವು ಮತ್ತು ಲೈನ್ ಬ್ರಾಂಚ್ ನಷ್ಟಗಳ ಎಲ್ಲಾ ನಷ್ಟಗಳ ಉತ್ಪತ್ತಿ ಮತ್ತು ಈ Pಮತ್ತು PQV ಬಸ್ ಅನ್ನು ಕಲಿತೆವು ನೆಟ್ವರ್ಕ್ಗಳನ್ನು ಪುನರಾವರ್ತಿತವಾಗಿ ಕೆಲವು ಹಂತಗಳಲ್ಲಿ ಹಂತ ಹಂತವಾಗಿ ಹೇಗೆ ಪರಿಹರಿಸಬೇಕೆಂದು ನಾವು ಆ ಉದಾಹರಣೆಯನ್ನು ಅಧ್ಯಯನ ಮಾಡಿದ್ದೇವೆ ಎರಡನೆಯ ವಿಷಯವೆಂದರೆ ಈ ಕ್ಲಾಸ್ ರೂಮ್ ಅಧ್ಯಯನಕ್ಕೆ ದೊಡ್ಡ ಸಮಸ್ಯೆಯನ್ನು ನ್ಯೂಟನ್ ರಾಫ್ಸನ್ ವಿಧಾನದಲ್ಲಿ ಪರಿಹಾರಿಸಲು ಸಾಧ್ಯವಿಲ್ಲ ಯಾಕೆಂದರೆ ಅದಕ್ಕೆ ಕಂಪ್ಯೂಟರ್ ಅಗತ್ಯವಿದೆ ಮತ್ತು ಕೋಡಿಂಗ್ ಮಾಡಲು ತಿಳಿದಿರಬೇಕು ಆದರೆ ನಾವು 3 ಬಸ್ ಸಮಸ್ಯೆಯವರೆಗೆ ತಲುಪಿದ್ದೇವೆ ಮತ್ತು ಅದರ ಪ್ರಕಾರ ಪರಿಹರಿಸಲು ಪ್ರಯತ್ನಿಸಿದ್ದೇವೆ ಈಗ ಲೋಡ್ ಫ್ಲೋ ಅಧ್ಯಯನವು ಈಗ ಮುಗಿದಿದೆ ಮುಂದೆ ನಾವು ಸೂಕ್ತವಾದ ಸಿಸ್ಟಮ್ ಕಾರ್ಯಾಚರಣೆ ಅಂದರೆ ಆರ್ಥಿಕ ಹೊರೆ ರವಾನೆ ಬಗ್ಗೆ ಕೆಲವೇ ಕ್ಷಣದಲ್ಲಿ ನೋಡುತ್ತೇವೆ ಈಗ ಈ ಅತ್ಯುತ್ತಮ ಸಿಸ್ಟಮ್ ಕಾರ್ಯಾಚರಣೆ ಬಗ್ಗೆ ನಿಮಗೆ ಅನೇಕ ವಿಷಯಗಳು ತಿಳಿದಿವೆ ಆದರೆ ಕ್ಲಾಸ್ ರೂಮ್ ಅಧ್ಯಯನದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಅದರ ಬಗ್ಗೆ ನೋಡೋಣ ಆದ್ದರಿಂದ ವಿದ್ಯುತ್ ಉತ್ಪಾದನಾ ವ್ಯವಸ್ಥೆಯ ದಕ್ಷತೆ ಮತ್ತು ಅತ್ಯುತ್ತಮ ಆರ್ಥಿಕ ಕಾರ್ಯಾಚರಣೆ ವಿದ್ಯುತ್ ಶಕ್ತಿ ಉದ್ಯಮದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ ಏಕೆಂದರೆ ಈ ಅತ್ಯುತ್ತಮ ಸಿಸ್ಟಮ್ ಕಾರ್ಯಾಚರಣೆಯು ಆರ್ಥಿಕ ಹೊರೆ ರವಾನೆ ವಿದ್ಯುತ್ ವ್ಯವಸ್ಥೆಯ ಭಾಗವಾಗಿದೆ ಆದ್ದರಿಂದ ವ್ಯವಸ್ಥೆಯ ಅತ್ಯುತ್ತಮ ಕಾರ್ಯಾಚರಣೆಯು ಕೆಲವು ಪಳೆಯುಳಿಕೆ ಇಂಧನ ಸ್ಥಾವರಗಳಲ್ಲಿ ಆರ್ಥಿಕಕಾರ್ಯಾಚರಣೆ ವ್ಯವಸ್ಥೆಯ ಸುರಕ್ಷತೆ ಮತ್ತು ಹೊರಸೂಸುವಿಕೆಯ ಒಳಗೊಂಡಿರುವ ಅನೇಕ ವಿಷಯಗಳಿವೆ ಆದ್ದರಿಂದ ಮೂಲಭೂತ ವಿಷಯವನ್ನು ಮಾತ್ರ ಕ್ಲಾಸ್ ರೂಮ್ ಅಧ್ಯಯನದಲ್ಲಿ ಪರಿಗಣಿಸುತ್ತೇವೆ ಅದ್ದುದರಿಂದ ಸಿಸ್ಟಮ್ ಸುರಕ್ಷತೆ ಅಥವಾ ಕೆಲವು ಪಳೆಯುಳಿಕೆ ಇಂಧನ ಸ್ಥಾವರಗಳ ಹೊರಸೂಸುವಿಕೆಯ ವಿಷಯಗಳನ್ನು ಒಳಗೊಳ್ಳಲು ಸಾಧ್ಯವಿಲ್ಲ ಇದು ನಂತರ ಸ್ನಾತಕೋತ್ತರ ಅಥವಾ ಸಂಶೋಧನಾ ಹಂತದಲ್ಲಿ ನೋಡಬಹುದು ಆದ್ದರಿಂದ ಅತ್ಯುತ್ತಮ ಸಿಸ್ಟಮ್ ಕಾರ್ಯಾಚರಣೆ ಮತ್ತು ಆರ್ಥಿಕ ಹೊರೆ ರವಾನೆಗಾಗಿdispatch ನಾವು ಹೇಗೆ ಹೋಗಬಹುದು ಎಂಬ ಎಲ್ಲಾ ಮೂಲಭೂತ ವಿಷಯವನ್ನು ನಾವು ನೋಡುತ್ತೇವೆ ಈ ರೀತಿಯಾಗಿ ನೀವು ಥರ್ಮಲ್ ಪವರ್ ಪ್ಲಾಂಟ್ ಹೊಂದಿರುವಾಗ ಮೂಲತಃ ಒಂದು ಅತ್ಯುತ್ತಮವಾದ ಸಿಸ್ಟಮ್ ಕಾರ್ಯಾಚರಣೆ ಪ್ರಕರಣ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮತ್ತು ಕೆಲವು ಸಮಯದಲ್ಲಿ ಜಲವಿದ್ಯುತ್ ಸಮನ್ವಯ ಸಮಸ್ಯೆ ಇನ್ನಿತರ ಅತ್ಯುತ್ತಮ ಸಿಸ್ಟಮ್ ಕಾರ್ಯಾಚರಣೆ ವಿಷಯಗಳಾಗಿವೆ ಈ ಕೋರ್ಸ್ಗೆ ಸಂಬದಿಸಿದಂತೆ ಜಲವಿದ್ಯುತ್ ಸಮನ್ವಯವನ್ನು ಪರಿಗಣಿಸಲಾಗಿಲ್ಲ ಈ ವಿಷಯ ಸ್ನಾತಕೋತ್ತರ ಹಂತದಲ್ಲಿ ಬರುತ್ತದೆ ಆದ್ದರಿಂದ ಕನಿಷ್ಠ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುವ ಮತ್ತೊಂದು ಅಂಶವೆಂದರೆ ಪ್ರಸರಣ ನಷ್ಟ ಏಕೆಂದರೆ ವಿದ್ಯುತ್ ನಷ್ಟಕ್ಕೆ ಪ್ರಸರಣ ನಷ್ಟವನ್ನು ಕಡಿಮೆ ಮಾಡುವ ಹಲವಾರು ಸ್ಥಿರತೆಗೆ ಒಳಪಟ್ಟಿರುತ್ತದೆ ಆದ್ದರಿಂದ ವಿದ್ಯುತ್ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುವ ಮತ್ತೊಂದು ಅಂಶ ಉದಾಹರಣೆಗೆ ಹೆಚ್ಚು ದಕ್ಷ ಜನರೇಟರ್ ವ್ಯವಸ್ಥೆಯು ಕನಿಷ್ಟ ವೆಚ್ಚವನ್ನು ಖಾತರಿಪಡಿಸುವುದಿಲ್ಲ ಹೆಚ್ಚು ಪರಿಣಾಮಕಾರಿಯಾದ ಜನರೇಟರ್ ಇರುವ ಸ್ಥಳದಲ್ಲಿ ಇಂಧನ ವೆಚ್ಚವು ತುಂಬಾ ಹೆಚ್ಚಿರುವ ಸಾಧ್ಯತೆ ಇದೆ ಆದ್ದರಿಂದ ಆ ಸಂದರ್ಭದಲ್ಲಿ ಸ್ಥಾವರವು ಲೋಡ್ ಕೇಂದ್ರದಿಂದ ದೂರದಲ್ಲಿದ್ದರೆ ಕನಿಷ್ಠ ವೆಚ್ಚವನ್ನು ಅದು ಖಾತರಿಪಡಿಸುವುದಿಲ್ಲ ವಿದ್ಯುತ್ ಸ್ಥಾವರವು ವಿದ್ಯುತ್ ಪ್ರಸರಣದಿಂದ ದೂರದಲ್ಲಿದ್ದರೆ ಪ್ರಸರಣ ನಷ್ಟವು ಹೆಚ್ಚಾಗಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಸಹ ವಿದ್ಯುತ್ ನೆಟ್ವರ್ಕ್ನ ನಷ್ಟ ಹೆಚ್ಚು ಅಂದರೆ ವಿದ್ಯುತ್ ಸ್ಥಾವರವು ಆರ್ಥಿಕವಲ್ಲದಿದ್ದಾಗ ಪ್ರಸರಣ ನಷ್ಟವು ಹೆಚ್ಚು ಅನೇಕ ಸಮಸ್ಯೆಗಳಿವೆ ಆದ್ದರಿಂದ ವಿವಿಧ ಸ್ಥಾವರಗಳ ಉತ್ಪಾದನೆಯನ್ನು ನಿರ್ಧರಿಸುವ ಮೂಲ ಉದ್ದೇಶವೆಂದರೆ ಒಟ್ಟು ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡುವುದಾಗಿದೆ ನೀವು ವಿವಿಧ ಸ್ಥಾವರಗಳಿಗೆ ಉತ್ಪಾದನೆಯನ್ನು ನಿರ್ಧರಿಸಬೇಕು ಉದಾಹರಣೆಗೆ ನೀವು ಉಷ್ಣ ವಿದ್ಯುತ್ ಸ್ಥಾವರವನ್ನು ತೆಗೆದುಕೊಂಡರೆ ಉತ್ಪಾದಿಸುವ ಘಟಕಗಳ ವೆಚ್ಚದ ಗುಣಲಕ್ಷಣಗಳನ್ನು ತಯಾರಕರು ಹೇಳುತ್ತಾರೆ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಮತ್ತು ಒಟ್ಟು ಲೋಡ್ ತಿಳಿದಿದೆ ಆದ್ದರಿಂದ ನಿಮ್ಮ ಉತ್ಫಾದನೆಯನ್ನು ಜನರೇಟರ್ಗಳ ನಡುವೆ ವಿತರಿಸಿ ಏಕೆಂದರೆ ಉತ್ಫಾದನೆಯು ಲೋಡ್ ಮತ್ತು ನಷ್ಟದ ಮೊತ್ತಕ್ಕೆ ಹೊಂದಿಕೆಯಾಗಬೇಕು ಆಗ ಇಂಧನ ವೆಚ್ಚವು ಕನಿಷ್ಟವಾಗಿರುತ್ತದೆ ಇದು ನಿರ್ವಹಣಾ ವೆಚ್ಚವಾಗಿದೆ ಆದ್ದರಿಂದ ಇಂಧನ ವೆಚ್ಚವನ್ನು ಕಡಿಮೆ ಮಾಡುವುದು ಅತ್ಯುತ್ತಮ ವ್ಯವಸ್ಥೆಯ ಕಾರ್ಯಾಚರಣೆಯ ಉದ್ದೇಶವಾಗಿದೆ ಇಲ್ಲಿ ಅದನ್ನು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಆರ್ಥಿಕ ರವಾನೆ ಸಮಸ್ಯೆಯ ಸೂತ್ರೀಕರಣ ಉದಾಹರಣೆಗೆ ಜನರೇಟರ್ಗಳ ಕಾರ್ಯಾಚರಣೆಯ ಒಟ್ಟು ವೆಚ್ಚವು ಇಂಧನ ವೆಚ್ಚ ಕಾರ್ಮಿಕ ವೆಚ್ಚ ಮತ್ತು ನಿರ್ವಹಣಾ ವೆಚ್ಚವನ್ನು ಒಳಗೊಂಡಿದೆ ಆದರೆ ಸರಳತೆಗಾಗಿ ಇಂಧನ ವೆಚ್ಚವನ್ನು ಮಾತ್ರ ಪರಿಗಣಿಸಬೇಕಾಗಿದೆ ಆದ್ದರಿಂದ ಈ ಶ್ರಮ ಮತ್ತು ನಿರ್ವಹಣಾ ವೆಚ್ಚವನ್ನು ಈ ಲೇಖಗಳ್ಲಲಿ ನಾವು ಪರಿಗಣಿಸುವುದಿಲ್ಲ ಬದಲಾಗುವ ವೆಚ್ಚ ಅಂದರೆ ಇಂಧನ ವೆಚ್ಚವನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಅದನ್ನು ಪರಿಗಣಿಸಲಾಗುತ್ತದೆ ಈಗ ಉಷ್ಣ ಮತ್ತು ಪರಮಾಣುವಿದ್ಯುತ್ ಸ್ಥಾವರಕ್ಕೆ ಇಂಧನ ವೆಚ್ಚ ಬಹಳ ಮುಖ್ಯ ಆದ್ದರಿಂದ ಉಷ್ಣ ಮತ್ತು ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಇಂಧನ ವೆಚ್ಚ ಮುಖ್ಯವಾಗಿದೆ ಇಂಧನ ವೆಚ್ಚಕ್ಕಾಗಿ ಪ್ರತಿ ಉತ್ಪಾದಿಸುವ ಘಟಕಕ್ಕೆ ಇಂಧನ ವೆಚ್ಚದ ವಕ್ರಾಕೃತಿಗಳನ್ನು ನೀಡಲಾಗುತ್ತದೆ ಎಂದು ಊಹಿಸಲಾಗಿದೆ ಏಕೆಂದರೆ ತಯಾರಕರು ಇದನ್ನು ನಿಜವಾಗಿ ಒದಗಿಸುವುದರಿಂದ ಈ ವೆಚ್ಚದ ಗುಣಲಕ್ಷಣವು ತಿಳಿಯುತ್ತದೆ ಎಂದು ಊಹಿಸಲಾಗುತ್ತದೆ ಆದ್ದರಿಂದ ಉತ್ಪಾದಿಸುವ ಘಟಕದ ಇಂಧನ ವೆಚ್ಚದ ಕರ್ವ್ ಇನ್ಪುಟ್ ಶಕ್ತಿಯ ದರವನ್ನು Fi ಸೂಚಿಸುತ್ತದೆ ಮತ್ತು ಅದರ ಯೂನಿಟ್ MKcalhr ಆಗಿದೆ ಆದ್ದರಿಂದ ಇನ್ಪುಟ್ ಶಕ್ತಿಯ ದರವು ಪ್ರತಿ ಗಂಟೆಗೆ ಮೆಗಾ ಕಿಲೋ ಕ್ಯಾಲೋರಿ ಅಥವಾ ಪ್ರತಿ ಗಂಟೆಯ ಇಂಧನ ಬಳಕೆಯ ವೆಚ್ಚವಾಗಿದೆCi ಜನರೇಟರ್ ವಿದ್ಯುತ್ ಉತ್ಪಾದನೆಯ ಫನ್ಕ್ಷನ್ ಆಗಿ ಇದು ಗಂಟೆಗೆ ರೂಪಾಯಿ ಆಗಿದೆ ಈ ರೀತಿಯಾಗಿ ನೀವು ಅಂತಿಮವಾಗಿ Ci ತಿಳಿಯಬಹುದಾಗಿದೆ ಆದ್ದರಿಂದ Pgi ಜನರೇಟರ್ ಉತ್ಪಾದನೆಯ ಫನ್ಕ್ಷನ್ ಆಗಿಈ ಕರ್ವ್ ಪ್ರಾಯೋಗಿಕವಾಗಿ ಉತ್ಪಾದಕರಿಂದ ಪಡೆಯಬಹುದು ಎಂದು ಊಹಿಸಲಾಗಿದೆ ಸರಳತೆಗಾಗಿ ಪ್ರತಿ ಉತ್ಪಾದಿಸುವ ಘಟಕವು ಜನರೇಟರ್ ಉಗಿ ಟರ್ಬೈನ್ ಉತ್ಪಾದಿಸುವ ಘಟಕವನ್ನು ಬಾಯ್ಲರ್ ಕುಲುಮೆ ಮತ್ತು ಅದಕ್ಕೆ ಸಂಬಂಧಿಸಿದ ಸಹಾಯಕ ಉಪಕರಣಗಳು ಒಳಗೊಂಡಿರುತ್ತದೆ ಎಂದು ಊಹಿಸಲಾಗಿದೆ ಆದ್ದರಿಂದ ಇಂಧನ ವೆಚ್ಚದ ಅಂದಾಜು ಇಂಧನ ವೆಚ್ಚದ ವಕ್ರರೇಖೆಯ ಚಿತ್ರಲ್ಲಿ ತೋರಿಸಲಾಗಿದೆ ಚಿತ್ರ 1ರಲ್ಲಿ Ci ರೂಪೀಸ್ ಪರ್ ಅವರ್ ಅಥವಾ ಗಂಟೆಗೆ ಮೆಗಾ ಕಿಲೋ ಕ್ಯಾಲೋರಿಗಳಷ್ಟು Fi ಆಗಿದೆ ಈ ರೀತಿಯಾಗಿ ಶಕ್ತಿಯ ದರವನ್ನು ಕೊಟ್ಟಾಗ ಅಥವಾ ಗಂಟೆಗೆ Ciರೂಪಾಯಿಗಳನ್ನು ಅಥವಾ ಗಂಟೆಗೆ Fi ಮೆಗಾ ಕಿಲೋ ಕ್ಯಾಲೊರಿಗಳನ್ನು ಹಾಕಬೇಕು ಆದರೆ ನಂತರ ಅದು Ciಯನ್ನು ಆಗಾಗ್ಗೆ ಬಳಸುತ್ತದೆ ಮತ್ತು ಇದು ಮೆಗಾ ವ್ಯಾಟ್ ಕನಿಷ್ಠವಾಗಿದ್ದು ಜನರೇಟರ್ ಕನಿಷ್ಠಕ್ಕಿಂತ ಕಡಿಮೆ ಉತ್ಪಾದಿಸಬಹುದು ಅಥವಾ ಇದು ಗರಿಷ್ಠ ಮೆಗಾ ವ್ಯಾಟ್ ಗರಿಷ್ಠವಾಗಿರಬಹುದು ಆದ್ದರಿಂದ ಇಲ್ಲಿ Pg ಯ x ಅಕ್ಷವುPgiMW ಆಗಿದೆ ಆದ್ದರಿಂದ MWmin ನನ್ನ ಪ್ರಕಾರ ಇದು ಜನರೇಟರ್ನ ಕನಿಷ್ಠ ಲೋಡಿಂಗ್ ಮಿತಿ ಇದು ಆರ್ಥಿಕವಲ್ಲದ ಅಥವಾ ತಾಂತ್ರಿಕವಾಗಿ ಅಸಮರ್ಥವಾದ ಮತ್ತು ಮೆಗಾವ್ಯಾಟ್ ಗರಿಷ್ಠ ಉತ್ಪಾಧನ ಮಿತಿ ಆಗಿದೆ ಮುಂದಿನದು ಇಂಧನ ವೆಚ್ಚದ ವಕ್ರರೇಖೆಯ ಆಕಾರ ಇದು ಚಿತ್ರ 2 ರಲ್ಲಿ ತೋರಿಸಿರುವ ವಕ್ರರೇಖೆಯ ಅಂದಾಜು ಆಕಾರವನ್ನು ಶಾಖದ ದರ ವಕ್ರರೇಖೆಯ ದೃಷ್ಟಿಯಿಂದ ಅರ್ಥೈಸಿಕೊಳ್ಳಬಹುದು ಇದು ಶಾಖದ ದರ ವಕ್ರರೇಖೆಯಾಗಿದೆ ಅಂದರೆ ಇಲ್ಲಿ 100 ಕ್ಕೆ 0 86 ಎಂದು ಬರೆಯಲಾಗಿದೆ ಅದನ್ನು ನಾನು ವಿವರಿಸುತ್ತೇನೆ ಇದು PgiMW ಮತ್ತು ಇದು ಶಾಖದ ದರ HiPgi ಎಂದು ಕರೆಯುತ್ತೇವೆ ಅದು MkCalMWHr ಆದ್ದರಿಂದ ವಕ್ರರೇಖೆಯು HiPgiಯನ್ನು ನೀಡುತ್ತದೆ ಇದು HiPgi ಮೆಗಾ ಕಿಲೋ ಕ್ಯಾಲೋರಿ ಶಾಖ ಶಕ್ತಿಯನ್ನು ಪ್ರತಿ ಗಂಟೆಗೆ ಮೆಗಾ ವ್ಯಾಟ್ ವಿದ್ಯುತ್ ಇಂಧನವನ್ನು ಸುಡುವ ಮೂಲಕ ಸರಬರಾಜು ಮಾಡಲಾಗುವುದು ಈ ವಕ್ರರೇಖೆಯ ಕನಿಷ್ಠ ಹಂತದಲ್ಲಿ ಉತ್ಪಾದಿಸುವ ಘಟಕವು ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂದರೆ ಉದಾಹರಣೆಗೆ ಈ ವಕ್ರರೇಖೆಯಲ್ಲಿ ಈ ಕನಿಷ್ಠ ಬಿಂದು ನಿಮಗೆ ತಿಳಿದಿರುವ ಗರಿಷ್ಠ ಒಟ್ಟಾರೆ ದಕ್ಷತೆಯು 34 ರಿಂದ 39 ಪ್ರತಿಶತದವರೆಗೆ ಬದಲಾಗುತ್ತದೆ ಈಗ 100 ಪ್ರತಿಶತ ಪರಿವರ್ತನೆಗಾಗಿ ಪ್ರತಿ ಮೆಗಾ ವ್ಯಾಟ್ ಗಂಟೆಗೆ ಸುಮಾರು 0 86 ಮೆಗಾ ಕಿಲೋ ಕ್ಯಾಲೋರಿ ಇದು 100 ಪ್ರತಿಶತ ಪರಿವರ್ತನೆ ಒಂದು ಮೆಗಾ ಕಿಲೋ ಕ್ಯಾಲೋರಿ 1 164 ಮೆಗಾ ವ್ಯಾಟ್ ಗಂಟೆಗೆ ಸಮಾನವಾಗಿರುತ್ತದೆ ಎಂಬುದನ್ನು ಗಮನಿಸಿ ಇದು ನಿಮ್ಮದೇ ಆದ ರೂಪಾಂತರವಾಗಬಹುದು ಉದಾಹರಣೆಗೆ ಚಿತ್ರ 2 ರಲ್ಲಿ 100 ಮೆಗಾ ವ್ಯಾಟ್ಗೆ 100 ಮೆಗಾ ವ್ಯಾಟ್ ಉತ್ಪಾದಿಸುತ್ತಿದೆ ಮತ್ತು ಅದು 1 ಗಂಟೆ ಚಾಲನೆಯಲ್ಲಿದೆ ಎಂದು ಭಾವಿಸೋಣ ಆದ್ದರಿಂದ 100 ಮೆಗಾ ವ್ಯಾಟ್ into 1 ಅಂದರೆ 100 ಮೆಗಾವ್ಯಾಟ್ ಗಂಟೆ ಅದಕ್ಕಾಗಿ ಎಷ್ಟು ಶಾಖವನ್ನು ಉತ್ಪಾದಿಸಲಾಗುತ್ತದೆ ಅದು ಪ್ರತಿ ಮೆಗಾ ವ್ಯಾಟ್ ಗಂಟೆಗೆ 0 86 ಮೆಗಾ ಕಿಲೋ ಕ್ಯಾಲೋರಿ ಆದ್ದರಿಂದ Pg100 MW ಎಂದು ಹೇಳಿದರೆ ಮತ್ತು ಒಂದು ಗಂಟೆಯವರೆಗೆ ಉತ್ಪಾದಿಸುತ್ತಿದ್ದರೆ MWh 100 × 1 100 MWh ಮತ್ತು ಈ ಶಾಖದ ದರವನ್ನು 0 86 MkCalMWHr ನೀಡಲಾಗಿದೆ ಅಂದರೆ 100 MWh ಉತ್ಪಾಧನೆಗೆ 0 86×10086 MkCal ಆಗಿರುತ್ತದೆ ಇದು ಅದರ ಅರ್ಥ ಅಂದರೆ ಚಿತ್ರ 2 ರಲ್ಲಿ Pg100 MW ನಂತರ HiPgiಅನುಗುಣವಾದ ಶಾಖದ ದರ 0 86 MkCal MWHr ಆಗಿದೆ ನಾನು ಅದನ್ನು ಒಂದು ಗಂಟೆಗೆ ಮೆಗಾವ್ಯಾಟ್ ಬರೆದಿದ್ದೇನೆ ಆದ್ದರಿಂದ ಒಂದು ಗಂಟೆಯಲ್ಲಿ ವಿದ್ಯುತ್ ಶಕ್ತಿ 100 ಮೆಗಾವ್ಯಾಟ್ ಆಗಿರುತ್ತದೆ 100 ಮೆಗಾವ್ಯಾಟ್ ಶಕ್ತಿಯನ್ನು ಉಳಿಸಿಕೊಳ್ಳಲು ಕೇವಲ 1 ನಿಮಿಷದ ಶಾಖ ಇನ್ಪುಟ್ ಶಕ್ತಿಯ ದರ 86 MkCal hr ಅಗತ್ಯವಿದೆ ಈಗ ಸಾಮಾನ್ಯವಾಗಿ FiPgi ಎಂಬ ಶಾಖ ಇನ್ಪುಟ್ ಶಕ್ತಿಯ ದರವು FiPgi ಸೂತ್ರದಿಂದ ಕಂಡುಬರುತ್ತದೆ Fi ಎಂಬುದು Pgi ಯ ಫನ್ಕ್ಷನ್ ಆಗಿದೆ FiPgiPgi HiPgi ಇದು Pgiವಾಸ್ತವವಾಗಿ ಮೂರು ಫೇಸ್ ವಿದ್ಯುತ್ ಮೆಗಾವ್ಯಾಟ್ HiPgi ಶಾಖದ ದರ ಮೆಗಾವ್ಯಾಟ್ ಗಂಟೆಗೆ ಮೆಗಾ ಕಿಲೋ ಕ್ಯಾಲೋರಿ ಮತ್ತು ಇನ್ಪುಟ್ ಶಕ್ತಿ ದರ FiPgi ಗಂಟೆಗೆ ಮೆಗಾ ಕಿಲೋ ಕ್ಯಾಲೋರಿ ಆದ್ದರಿಂದ FiPgiPgi HiPgi ಫನ್ಕ್ಷನ್ ಆಗಿದೆ ಈಗ ನಾವು ಹೇಳುವ ಇಂಧನದ ಬೆಲೆ k RsMkCal ಆಗಿರಲಿ ನಂತರ ಇನ್ಪುಟ್ ಇಂಧನ ವೆಚ್ಚ CiPgik FiPgikPgi HiPgi ಇದು ಸಮೀಕರಣ 2 ಆದ್ದರಿಂದ ಚಿತ್ರ 2 ರ ಶಾಖದ ದರ ವಕ್ರರೇಖೆಯ ರೂಪದಲ್ಲಿ ಅಂದಾಜು ಮಾಡಬಹುದು HiPgiiPgiiiPgi ಇದು ಸಮೀಕರಣ 3 ಎಂದು ಅಂದಾಜು ಮಾಡುವುದಾದರೆ ಅಲ್ಲಿ i i ಮತ್ತು i ಧನಾತ್ಮಕ ಗುಣಾಂಕಗಳಾಗಿವೆ ಇದರ ಮೌಲ್ಯವನ್ನು ಕಂಡುಹಿಡಿಯಬೇಕು ಇದೀಗ HiPgi ಸಮೀಕರಣ 3 ಈ HiPgi ಅನ್ನು ಏನು ಮಾಡಬಹುದು ಎಂದರೆ ಅಭಿವ್ಯಕ್ತಿ 3 ರಿಂದ HiPgi ಇಲ್ಲಿ ಸಮೀಕರಣ 2 ಕ್ಕೆ ಬದಲಿಸಬಹುದು ನಾನು 2 ಮತ್ತು 3 ಸಮೀಕರಣದಿಂದ ಬರೆದಾಗ ಅದು CiPgikikiPgikiPgi2 ಈ ರೀತಿ ಇದೆ ಅಥವಾ ನೀವು CiPgiaibiPgidiPgi2ಹೀಗೂ ಬರೆಯಬಹುದು ಇಲ್ಲಿ aiki bik i ಮತ್ತು diki ಆಗಿದೆ ಆದ್ದರಿಂದ ಇಂಧನ ವೆಚ್ಚದ ವಕ್ರರೇಖೆಯ ಸ್ಲೋಪ್ ಎಂದರೆ dCidPgiಅನ್ನು ಹೆಚ್ಚುತ್ತಿರುವ ಇಂಧನ ವೆಚ್ಚ ICi ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು RsMWh ಎಂದು ವ್ಯಕ್ತಪಡಿಸಲಾಗುತ್ತದೆ ಇದರರ್ಥ ಆ ಸಮೀಕರಣ 4 ರ ಡರಿವಿಟಿವ ಅನ್ನು ತೆಗೆದುಕೊಂಡರೆ dCidPgiICibi2diPgi ಸಿಗುತ್ತದೆ ಇದು ಸಮೀಕರಣ 5 ಆದ್ದರಿಂದ ಇಂಧನ ವೆಚ್ಚದ ವಕ್ರರೇಖೆ CiPgi ಅಂದಾಜು ಚತುರ್ಭುಜ ಆಗಿರುವುದರಿಂದ ಸಮೀಕರಣ 5 ರೇಖೀಯವಾಗಿದೆ ಆದರೆ ಘನ ವಕ್ರರೇಖೆಯ ಅಂದಾಜು ತೆಗೆದುಕೊಂಡರೆ ಇದು ಚತುರ್ಭುಜ CiPgi ಆಗಿರುತ್ತದೆ ಆದರೆ ಸಾಮಾನ್ಯವಾಗಿ CiPgi ಅಂದಾಜು ಚತುರ್ಭುಜವಾಗಿರುತ್ತದೆ ಆದ್ದರಿಂದ ಮುಂದೆ ಒಂದು ಸಣ್ಣ ಉದಾಹರಣೆಯಲ್ಲಿ ನೋಡೋಣ ಆದ್ದರಿಂದ ಇದನ್ನು 50 ಮೆಗಾವ್ಯಾಟ್ ಇಂಧನದ ಶಾಖದ ದರವನ್ನು ನೀಡಲಾಗುತ್ತದೆ ಉತ್ಪಾದನಾ ಘಟಕದ ಶಾಖದ ದರವನ್ನು ಈ ಕೆಳಗಿನಂತೆ ಅಳೆಯಲಾಗುತ್ತದೆ ಇದು 25 ಪ್ರತಿಶತದಷ್ಟು ರೇಟಿಂಗ್ ಇದು ಪ್ರತಿ ಮೆಗಾ ವ್ಯಾಟ್ ಗಂಟೆಗೆ ಹತ್ತು ಮೆಗಾ ಕ್ಯಾಲೋರಿ ಬೇಕಾಗಿದೆ 40 ದರ 8 6 ಮೆಗಾ ಕಿಲೋ ಕ್ಯಾಲೋರಿ ಪ್ರತಿ ಮೆಗಾ ವ್ಯಾಟ್ ಗಂಟೆಗೆ ಮತ್ತು 100 ಪ್ರತಿಶತದಷ್ಟು ರೇಟಿಂಗ್ 8 ಮೆಗಾ ಕಿಲೋ ಕ್ಯಾಲೋರಿ ಪ್ರತಿ ಮೆಗಾ ವ್ಯಾಟ್ ಗಂಟೆಗೆ ಮತ್ತು ನಾವು ಈ ಇಂಧನ ವೆಚ್ಚವನ್ನು ಮೆಗಾ ಕಿಲೋ ಕ್ಯಾಲೋರಿಗೆ 4 ರೂಪಾಯಿ ಎಂದು ತೆಗೆದುಕೊಂಡಿದ್ದೇವೆ ವಾಸ್ತವದಲ್ಲಿ ಇದು ತುಂಬಾ ಹೆಚ್ಚಾಗುತ್ತದೆ ಆದರೆ ಇದು ಒಂದು ಕ್ಲಾಸ್ ರೂಮ್ ಲೆಕ್ಕವಾದ್ದರಿಂದ ಇಲ್ಲಿ ಕೆಲವು ಮೌಲ್ಯವು ಪ್ರತಿ ಮೆಗಾ ಕಿಲೋ ಕ್ಯಾಲೋರಿಗೆ 4 ರೂಪಾಯಿಗಳನ್ನು ತೆಗೆದುಕೊಂಡಿರೆ C ಕಂಡುಹಿಡಿಯಬೇಕಾಗಿದೆ b ಲೆಕ್ಕದಲ್ಲಿ 100 ಲೋಡ್ 40 ಲೋಡ್ ಮತ್ತು 25 ಲೋಡ್ ಇದ್ದಾಗ ಇಂಧನ ವೆಚ್ಚ ಕಂಡು ಹಿಡಿಯುವುದು c ಲೆಕ್ಕದಲ್ಲಿ ಹೆಚ್ಚುತ್ತಿರುವ ವೆಚ್ಚ dCidPgi ಮತ್ತು d ಲೆಕ್ಕದಲ್ಲಿ 51 ಮೆಗಾವ್ಯಾಟ್ ಅನ್ನು ಪೂರೈಸಲು ಇಂಧನ ವೆಚ್ಚವನ್ನು ಕಂಡುಹಿಡಿಯುವುದು ಆದ್ದರಿಂದ ನೀವು ಇದನ್ನು ಮಾಡಬೇಕಾಗಿರುವುದು